ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ನ ಜೈವಿಕರಿಯಾಕ್ಟರ್ ಗಳ ಕೋರ್ಸ್ನ ಈ ಸಾರಾಂಶ ಉಪನ್ಯಾಸಕ್ಕೆ ಸುಸ್ವಾಗತ ಈ ಸಾರಾಂಶ ಉಪನ್ಯಾಸವು ಈ ಕೋರ್ಸ್ನಲ್ಲಿ ನಾವು ನೋಡಿದ ವಿಷಯಗಳ ಅವಲೋಕನವನ್ನು ಒದಗಿಸುತ್ತದೆ ಮತ್ತು ಇದು ಇಲ್ಲಿನ ವಸ್ತುಗಳ ತಿಳುವಳಿಕೆ ಮತ್ತು ಮೆಚ್ಚುಗೆಯನ್ನು ಸುಧಾರಿಸುತ್ತದೆ ಎಂದು ಆಶಿಸುತ್ತೇವೆ ನಾವು ಮೊದಲು ಪರಿಚಯಾತ್ಮಕ ಮಾಡ್ಯೂಲ್ನೊಂದಿಗೆ ಪ್ರಾರಂಭಿಸಿದ್ದೇವೆ ಸಂಪೂರ್ಣವಾಗಿ ಐದು ಮಾಡ್ಯೂಲ್ ಗಳು ಇದ್ದವು ಮೊದಲನೆಯದು ಪರಿಚಯಾತ್ಮಕ ಮಾಡ್ಯೂಲ್ ಎರಡನೆಯದು ಜೈವಿಕರಿಯಾಕ್ಟರ್ ನಿಂದ ಎರಡು ಪ್ರಮುಖ ಫಲಿತಾಂಶಗಳನ್ನು ನೋಡಿದ್ದು ಜೀವಕೋಶಗಳು ಸ್ವತಃ ಅಥವಾ ಜೀವರಾಶಿ ಅಥವಾ ಜೀವಕೋಶಗಳು ಅಥವಾ ಕಿಣ್ವಕ ಕ್ರಿಯೆಗಳ ಮೂಲಕ ತಯಾರಿಸಿದ ಉತ್ಪನ್ನಗಳು ಮೂರನೆಯ ಮಾಡ್ಯೂಲ್ ಜೈವಿಕರಿಯಾಕ್ಟರ್ ನ ಕೆಲವು ಸಾಮಾನ್ಯ ಆಪರೇಟಿಂಗ್ ಮೋಡ್ ಗಳ ವಿಶ್ಲೇಷಣೆಯನ್ನು ಮತ್ತು ಅವುಗಳನ್ನು ನಿರ್ವಹಿಸುವಲ್ಲಿನ ಅಂತರ್ಗತ ಅನುಕೂಲಗಳನ್ನು ಇತರ ಮೋಡ್ ಗಳ ಮೇಲೆ ವಿವಿಧ ವಿಧಾನಗಳಲ್ಲಿ ನೋಡಿದ್ದು ನಾಲ್ಕನೇ ಮಾಡ್ಯೂಲ್ ಜೈವಿಕರಿಯಾಕ್ಟರ್ ಪರಿಸರ ನಿಯತಾಂಕಗಳನ್ನು ನೋಡಿದ್ದು ಜೈವಿಕರಿಯಾಕ್ಟರ್ ನೊಳಗಿರುವ ನೈಜ ಕಾರ್ಖಾನೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅರ್ಥಮಾಡಿಕೊಳ್ಳದೆ ಜೈವಿಕರಿಯಾಕ್ಟರ್ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ಮಾಡಲು ಸಾಮಾನ್ಯವಾಗಿ ಅಳೆಯುವ ಮತ್ತು ನಿಯಂತ್ರಿಸುವ ಅಸ್ಥಿರಗಳು ಕೆಲವು ಮೇಲ್ಮೈ ಮಟ್ಟದ ತಿಳುವಳಿಕೆ ಇದೆ ಆದರೆ ಹೆಚ್ಚಿನ ಮಟ್ಟಿಗೆ ಅದನ್ನು ಅರ್ಥಮಾಡಿಕೊಳ್ಳಲಾಗಿಲ್ಲ ಮತ್ತು ಜೈವಿಕರಿಯಾಕ್ಟರ್ ಪರಿಸರ ನಿಯತಾಂಕ ಕಾರ್ಯಾಚರಣೆಯ ಮಟ್ಟವು ಅದಕ್ಕೆ ಸೀಮಿತವಾಗಿದೆ ನಂತರ ಕೊನೆಯ ಮಾಡ್ಯೂಲ್ನಲ್ಲಿ ಅಂದರೆ ಐದನೇ ಮಾಡ್ಯೂಲ್ ನಲ್ಲಿ ನಾವು ಅರ್ಥಮಾಡಿಕೊಳ್ಳುವ ಕೆಲವು ವಿಧಾನಗಳನ್ನು ನೋಡಿದ್ದೇವೆ ಕೋಶಗಳು ಸ್ವತಃ ಜೀವಕೋಶಗಳ ಒಳಗೆ ಏನು ನಡೆಯುತ್ತಿದೆ ನಮಗೆ ಆಸಕ್ತಿಯ ವಸ್ತುಗಳ ಉತ್ತಮ ಉತ್ಪಾದನೆಯ ಕಡೆಗೆ ಅವುಗಳನ್ನು ಕುಶಲತೆಯಿಂದ ನಿರ್ವಹಿಸಲು ಅದು ಈ ಕೋರ್ಸ್ನ ಒಟ್ಟಾರೆ ಯೋಜನೆಯಾಗಿದೆ ಈ ವಿವಿಧ ಮಾಡ್ಯೂಲ್ ಗಳಿಂದ ಕೆಲವು ವಿವರಗಳನ್ನು ನಾವು ಸಂಕ್ಷಿಪ್ತವಾಗಿ ಹೇಳೋಣ ಪರಿಚಯಾತ್ಮಕ ಮಾಡ್ಯೂಲ್ನಲ್ಲಿ ನಾವು ಕ್ಯಾನ್ಸರ್ ಏನು ಎಂದು ಮತ್ತು ಕ್ಯಾನ್ಸರ್ಗೆ ಚಿಕಿತ್ಸೆ ನೀಡಲು ಬಳಸುವ ಔಷಧಗಳು ಮೊನೊಕ್ಲೋನಲ್ ಪ್ರತಿಕಾಯಗಳ ಬಗ್ಗೆ ಮೊದಲು ನೋಡಿದ್ದೇವೆ ಜೈವಿಕರಿಯಾಕ್ಟರ್ ಗಳ ಮೂಲಕ MAbs ಅನ್ನು ಜೈವಿಕ ಪ್ರಕ್ರಿಯೆಯ ಮೂಲಕ ತಯಾರಿಸಲಾಗುತ್ತದೆ ಎಂದು ನಾವು ನೋಡಿದ್ದೇವೆ ಜೈವಿಕರಿಯಾಕ್ಟರ್ ಅಲ್ಲಿ ಒಂದು ಪ್ರಮುಖ ಭಾಗವಾಗಿದೆ ಅಂತೆಯೇ ಇದು ಮತ್ತೊಂದು ಉದಾಹರಣೆಯಾಗಿದೆ ಪರ್ಯಾಯ ದ್ರವ ಇಂಧನಗಳಾದ ಬಯೋಇಥೆನಾಲ್ ಜೈವಿಕ ಡೀಸೆಲ್ ಜೈವಿಕರಿಯಾಕ್ಟರ್ ಗಳು ಸಹ ಅವುಗಳಲ್ಲಿ ಪ್ರಮುಖ ಪಾತ್ರವಹಿಸುತ್ತವೆ ಮಧುಮೇಹಕ್ಕೆ ಚಿಕಿತ್ಸೆ ನೀಡುವ ಔಷಧವಾಗಿರುವ ಇನ್ಸುಲಿನ್ ಅನ್ನು ಜೈವಿಕರಿಯಾಕ್ಟರ್ ಗಳ ಮೂಲಕ ತಯಾರಿಸಲಾಗುತ್ತದೆ ಮತ್ತು ಮೊಸರನ್ನು ಸಹ ಜೈವಿಕರಿಯಾಕ್ಟರ್ ಗಳ ಮೂಲಕ ತಯಾರಿಸಲಾಗುತ್ತದೆ ಮನೆಯಲ್ಲಿ ಸಹ ಇರುವ ಸರಳವಾದ ಜೈವಿಕರಿಯಾಕ್ಟರ್ ಇದಾಗಿದೆ ನಂತರ ನಾವು ಜೈವಿಕರಿಯಾಕ್ಟರ್ ಜೈವಿಕ ಪ್ರಕ್ರಿಯೆಯನ್ನು ನೋಡಿದೆವು ಬಳಸುವ ಸಾಮಾನ್ಯ ಜೈವಿಕರಿಯಾಕ್ಟರ್ ಪ್ರಕಾರಗಳು ಸಾಕಷ್ಟಿವೆ ಕಲಕಿದ ಟ್ಯಾಂಕ್ ಜೈವಿಕರಿಯಾಕ್ಟರ್ ಏರ್ ಲಿಫ್ಟ್ ಜೈವಿಕರಿಯಾಕ್ಟರ್ ಪ್ಯಾಕ್ಡ್ ಬೆಡ್ ಬಯೋರಿಯಾಕ್ಟರ್ ಸಾಲಿಡ್ ಸ್ಟೇಟ್ ಬಯೋರೆಕ್ಟರ್ ಅಲ್ಲಿ ಸಾಮಾನ್ಯವಾಗಿ ದ್ರವವಿಲ್ಲ ಬಿಸಾಡಬಹುದಾದ ಪ್ಲಾಸ್ಟಿಕ್ ಪಾತ್ರೆಯಂತ ಏಕ ಬಳಕೆಯ ಜೈವಿಕರಿಯಾಕ್ಟರ್ ಗಳು ಮತ್ತು ಉದ್ಯಮದಲ್ಲಿ ಕೆಲವು ಕಾರ್ಯಾಚರಣೆಯ ಕಾರಣಗಳಿಗಾಗಿ ಉತ್ತಮವಾದ ತರಂಗ ಜೈವಿಕರಿಯಾಕ್ಟರ್ ಗಳು ಬಳಕೆಯಲ್ಲಿರುವ ಕೆಲವು ಪ್ರಕಾರಗಳು ಮತ್ತು ಫೋಟೋ ಜೈವಿಕರಿಯಾಕ್ಟರ್ ಅನ್ನು ಫೋಟೋ ಸಂಶ್ಲೇಷಿತ ಜೀವಿಗಳನ್ನು ಬೆಳೆಸಲು ಬಳಸಲಾಗುತ್ತದೆ ಇವೆಲ್ಲವೂ ನಾವು ನೋಡಿದ್ದೇವೆ ಮತ್ತು ಇನ್ನೂ ಅನೇಕ ರೀತಿಯ ಜೈವಿಕರಿಯಾಕ್ಟರ್ ಗಳಿವೆ ಎಂದು ನಾವು ಹೇಳಿದ್ದೇವೆ ಇವು ಒಮ್ಮೆ ಸಾಮಾನ್ಯವಾದವುಗಳಾಗಿವೆ ನಂತರ ನಾವು ಹೇಳಿದ್ದು ಜೈವಿಕರಿಯಾಕ್ಟರ್ ಅನ್ನು ಕೆಲವು ಕಾರ್ಯಾಚರಣೆ ವಿಧಾನಗಳಲ್ಲಿ ನಿರ್ವಹಿಸಬಹುದು ಬ್ಯಾಚ್ ಅಲ್ಲಿ ನಾವು ಎಲ್ಲವನ್ನೂ ಒಳಗೆ ಡಂಪ್ ಮಾಡುತ್ತೇವೆ ಪ್ರಕ್ರಿಯೆಯು ನಡೆಯುತ್ತೆ ಮತ್ತು ಎಲ್ಲವನ್ನೂ ಹೊರಗೆ ಡಂಪ್ ಮಾಡಿ ಮತ್ತು ಪ್ರಕ್ರಿಯೆಯೊಂದಿಗೆ ಮುಂದುವರಿಯುತ್ತೇವೆ ನಿರಂತರ ಇನ್ಪುಟ್ ಮತ್ತು ನಿರಂತರ ಔಟ್ಪುಟ್ ಇರುವ ನಿರಂತರ ಕಾರ್ಯಾಚರಣೆ ಇದಾಗಿದೆ ನಾವು ಸಾಮಾನ್ಯವಾಗಿ ಸ್ಥಿರ ಸ್ಥಿತಿಯ ಕಾರ್ಯಾಚರಣೆಯಲ್ಲಿ ಆಸಕ್ತಿ ಹೊಂದಿದ್ದೇವೆ ಅದು ಹೆಚ್ಚಿನ ಸಮಯಕ್ಕೆ ಸಂಭವಿಸುತ್ತದೆ ಆರಂಭಿಕ ಮಾರ್ಗವು ಅಸ್ಥಿರ ಸ್ಥಿತಿಯಲ್ಲಿರಬಹುದು ಮತ್ತು ಪ್ರಾರಂಭ ಮತ್ತು ಸ್ಥಗಿತಗೊಳಿಸುವ ಮಾರ್ಗಗಳು ಅಸ್ಥಿರ ಸ್ಥಿತಿಯಲ್ಲಿರಬಹುದು ಅದು ಏನೆಂದರೆ ನಾವು ಸಾಮಾನ್ಯವಾಗಿ ಆಸಕ್ತಿ ಹೊಂದಿರುವುದಿಲ್ಲ ತದನಂತರ ಫೆಡ್ ಬ್ಯಾಚ್ ಕಾರ್ಯಾಚರಣೆ ಒಂದು ಬ್ಯಾಚ್ ಮತ್ತು ನಿರಂತರ ಕಾರ್ಯಾಚರಣೆಯ ನಡುವೆ ಇರುವ ಮಧ್ಯಂತರ ಇನ್ಪುಟ್ ಅಥವಾ ಮಧ್ಯಂತರ ಉತ್ಪಾದನೆ ಅಥವಾ ಎರಡೂ ಆಗಿರಬಹುದು ನಂತರ ನಾವು ಸ್ವಚ್ಛವಾದ ಸ್ಲೇಟ್ನ ಅಗತ್ಯವನ್ನು ನೋಡಿದೆವು ಮೊದಲು ನಾವು ಜೈವಿಕರಿಯಾಕ್ಟರ್ ನಲ್ಲಿರುವ ಎಲ್ಲಾ ಸೂಕ್ಷ್ಮಜೀವಿಗಳನ್ನು ಕೊಲ್ಲುತ್ತೇವೆ ನಂತರ ಆಸಕ್ತಿಯ ಸೂಕ್ಷ್ಮಜೀವಿಗಳನ್ನು ಅದರೊಳಗೆ ಹಾಕುತ್ತೇವೆ ಆದ್ದರಿಂದ ಅವುಗಳು ಚೆನ್ನಾಗಿ ಬೆಳೆಯಬಹುದು ಮತ್ತು ನಮಗೆ ಆಸಕ್ತಿಯ ಉತ್ಪನ್ನವನ್ನು ಉತ್ಪಾದಿಸಬಹುದು ಸ್ವಚ್ಛವಾದ ಸ್ಲೇಟ್ ಅನ್ನು ಸಾಧಿಸುವ ಕೆಲವು ವಿಧಾನಗಳು ಹೆಚ್ಚಿನ ತಾಪಮಾನ ರಾಸಾಯನಿಕಗಳು ಮತ್ತು ವಿಕಿರಣಗಳಾಗಿವೆ ಹೆಚ್ಚಿನ ತಾಪಮಾನದ ಕ್ರಿಮಿನಾಶಕ ಅಥವಾ ಉಷ್ಣ ಕ್ರಿಮಿನಾಶಕಕ್ಕೆ ಅನುಗುಣವಾಗಿ ನಾವು ಕೆಲವು ಚಲನಶಾಸ್ತ್ರವನ್ನು ನೋಡಿದ್ದೇವೆ ದಶಮಾಂಶ ಕಡಿತ ಸಮಯದ ಪರಿಕಲ್ಪನೆಯು ಅದರ ಆಧಾರವಾಗಿದೆ ನಾನು ಸಾರಾಂಶದಲ್ಲಿ ಆ ವಿವರಗಳನ್ನು ಪಡೆಯುವುದಿಲ್ಲ ನಾವು ವಸ್ತು ಸಮತೋಲನ ಮೂಲಗಳನ್ನು ನೋಡಿದ್ದೇವೆ ಮತ್ತು ಹೀಗೆ ಇತ್ಯಾದಿ ಹೌದು ಇದು ಜೀವಕೋಶದ ಸಾಂದ್ರತೆಗೆ ತೆಗೆದುಕೊಳ್ಳುವ ಸಮಯ ಜೀವಕೋಶದ ಸಾಂದ್ರತೆಗೆ ತೆಗೆದುಕೊಳ್ಳುವ ಸಮಯ ಕಾರ್ಯಸಾಧ್ಯವಾದ ಕೋಶ ಸಾಂದ್ರತೆಯಿಂದ ಆರಂಭದಲ್ಲಿ xv0 ನಿಂದ ಅಂತಿಮ ಕಾರ್ಯಸಾಧ್ಯವಾದ ಕೋಶ ಸಾಂದ್ರತೆಯ xv ವರೆಗೂ ಇದನ್ನು ನೀಡಲಾಗಿದೆ t2 303kdxv0xv ತದನಂತರ ನಾವು ದಶಮಾಂಶ ಕಡಿತ ಸಮಯದ ಪರಿಕಲ್ಪನೆಯನ್ನು ನೋಡಿದ್ದೇವೆ ಇದು ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಕಾರ್ಯಸಾಧ್ಯವಾದ ಕೋಶಗಳ ಸಾಂದ್ರತೆಯಲ್ಲಿ ಹತ್ತು ಪಟ್ಟು ಕಡಿತಗೊಳ್ಳುವ ಸಮಯ ವಿನ್ಯಾಸ ಉದ್ದೇಶಗಳಿಗಾಗಿ ಇವುಗಳನ್ನು ಬಳಸಬಹುದು ಅಭ್ಯಾಸ ಸಮಸ್ಯೆ ಮತ್ತು ಅದಕ್ಕೆ ಪರಿಹಾರದೊಂದಿಗೆ ನಾವು ಮಾಡ್ಯೂಲ್ ಒಂದನ್ನು ಮುಗಿಸಿದ್ದೇವೆ ನಂತರ ಮಾಡ್ಯೂಲ್ ಎರಡು ಜೈವಿಕರಿಯಾಕ್ಟರ್ ಅಥವಾ ಬಯೋಪ್ರೊಸೆಸ್ ನ ಎರಡು ಪ್ರಮುಖ ಫಲಿತಾಂಶಗಳನ್ನು ನೋಡಿದೆ ಅವು ಜೀವಕೋಶಗಳು ಮತ್ತು ಜೈವಿಕ ಉತ್ಪನ್ನಗಳಾಗಿವೆ ಮತ್ತು ಜೀವಕೋಶಗಳು ಸ್ವತಃ ಪ್ರಮುಖ ಜೈವಿಕ ಉತ್ಪನ್ನಗಳಾಗಿರಬಹುದಾದ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ಮತ್ತು ಇಲ್ಲದಿದ್ದರೆ ಕೋಶದಿಂದ ಹೊರಬರುವ ಇನ್ನೂ ಅನೇಕ ಅಣುಗಳಿವೆ ಜೀವಕೋಶಗಳು ಜೈವಿಕ ಉತ್ಪನ್ನಗಳಾಗಿದ್ದಾಗ ಬೆಳವಣಿಗೆಗೆ ಮಾದರಿಗಳು ಅಥವಾ ಪ್ರತಿ ಕೋಶವು ಉತ್ಪನ್ನವನ್ನು ಉತ್ಪಾದಿಸಲಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಹೆಚ್ಚಿನ ಕೋಶಗಳನ್ನು ಹೊಂದಲು ಅಥವಾ ಜೀವಕೋಶಗಳ ಹೆಚ್ಚು ಸಾಂದ್ರತೆ ಇದು ಅರ್ಥಪೂರ್ಣವಾಗಿದೆ ಆದ್ದರಿಂದ ಯಾವುದೇ ಸಂದರ್ಭದಲ್ಲಿ ಬೆಳವಣಿಗೆ ನಮಗೆ ಮುಖ್ಯವಾಗಿದೆ ಅಥವಾ ಎರಡೂ ಸಂದರ್ಭಗಳಲ್ಲಿ ಬೆಳವಣಿಗೆ ನಮಗೆ ಮುಖ್ಯವಾಗಿದೆ ಇದು ಸರಳ ಮಾದರಿ ಆಗಿದೆ rxμx ಫಸ್ಟ್ ಆರ್ಡರ್ ಪ್ರಾತಿನಿಧ್ಯ μ ಸ್ಥಿರವಾಗಿರಬಹುದು ಅಥವಾ ಇಲ್ಲದೇ ಇರಬಹುದು ಇದು ಕೆಲವು ಸಂದರ್ಭಗಳಲ್ಲಿ ಸ್ಥಿರವಾಗಿರುತ್ತದೆ ಇತರ ಸಂದರ್ಭಗಳಲ್ಲಿ ಇದು ಸ್ಥಿರವಾಗಿರುವುದಿಲ್ಲ ನಂತರ ನಾವು ಮತ್ತೊಂದು ಮಾದರಿಯನ್ನು ನೋಡಿದೆವು ಅದುವೇ ಲಾಜಿಸ್ಟಿಕ್ ಸಮೀಕರಣ ಮತ್ತು ನಂತರ ಈ ಅಂಶದ ಸುಧಾರಿತ ಮಟ್ಟದ ಕಲಿಕೆಯಲ್ಲಿ ಆಸಕ್ತಿ ಹೊಂದಿರುವ ಜನರಿಗೆ ಲಭ್ಯವಿರುವ ಹೆಚ್ಚು ಸಂಕೀರ್ಣ ಮಾದರಿಗಳಿವೆ ಎಂದು ನಾವು ಹೇಳಿದ್ದೇವೆ ನಂತರ ನಾವು ತಲಾಧಾರಗಳನ್ನು ಉತ್ಪನ್ನಗಳಾಗಿ ಪರಿವರ್ತಿಸುತ್ತೇವೆ ಎಂದು ಹೇಳಿದೆವು ತದನಂತರ ನಾವು ಕೆಲವು ಪ್ರಮುಖ ಪರಿಕಲ್ಪನೆಗಳನ್ನು ನೋಡಿದ್ದೇವೆ ಉದಾಹರಣೆಗೆ ಸೀಮಿತಗೊಳಿಸುವ ತಲಾಧಾರ ಸೀಮಿತಗೊಳಿಸುವಿಕೆ ಮತ್ತು ನಿರ್ದಿಷ್ಟ ಬೆಳವಣಿಗೆಯ ಪ್ರಮಾಣಕ್ಕೆ ಅದರ ಸಂಬಂಧ ಅಥವಾ ತಲಾಧಾರದ ಸಾಂದ್ರತೆಯ ಮೇಲೆ ನಿರ್ದಿಷ್ಟ ಬೆಳವಣಿಗೆಯ ಪ್ರಮಾಣಕ್ಕೆ ಅವಲಂಬನೆಯನ್ನು ಮೊನೊಡ್ ಮಾದರಿಯಿಂದ ನೀಡಲಾಗುತ್ತದೆ ಮತ್ತು ಇತರ ಮಾದರಿಗಳು ಸಹ ಲಭ್ಯವಿದೆ ಉದಾಹರಣೆಗೆ ಮೋಸರ್ ಮಾದರಿ ಆಂಡ್ರ್ಯೂಸ್ ಮತ್ತು ನೋಕ್ ಮಾದರಿ ಎಂದು ನಾವು ಹೇಳುತ್ತೇವೆ ಅಥವಾ ಏಕಕಾಲದಲ್ಲಿ ಎರಡು ತಲಾಧಾರದ ಮಿತಿಯನ್ನು ಅಥವಾ ಜೆರುಸಲಿಮ್ಸ್ಕಿ ಮತ್ತು ನೆರೋನೊವಾ ಮಾದರಿ ಉತ್ಪನ್ನದ ಪ್ರತಿರೋಧದ ಬಗ್ಗೆ ನೋಡುತ್ತದೆ ನಂತರ ನಾವು ಜೈವಿಕರಿಯಾಕ್ಟರ್ ನಲ್ಲಿ ಉತ್ಪನ್ನ ರಚನೆ ಚಲನಶಾಸ್ತ್ರದ ಮಾದರಿಯನ್ನು ನೋಡಿದೆವು ಲ್ಯೂಡೆಕಿಂಗ್ ಪೈರೆಟ್ ಮಾದರಿ ನಂತರ ನಾವು ಯಾವ ಇಳುವರಿ ಗುಣಾಂಕಗಳನ್ನು ನೋಡಿದ್ದೇವೆ ಮತ್ತು ಅವುಗಳನ್ನು ಒಂದು ಪ್ರಮಾಣವನ್ನು ಮತ್ತೊಂದು ಪ್ರಮಾಣಕ್ಕೆ ಅಂತರ ಪರಿವರ್ತನೆ ರೇಟ್ ಗಳಿಗೆ ಹೇಗೆ ಪರಿವರ್ತಿಸಲು ಬಳಸಬಹುದು ಎಂದು ನೋಡಿದ್ದೇವೆ ನಂತರ ನಾವು ನಿರ್ವಹಣೆಯ ಪರಿಕಲ್ಪನೆಯನ್ನು ನೋಡಿದೆವು ನಾವು ಹೇಳಿದ ತಲಾಧಾರವು ಕೋಶಗಳ ಗುಣಾಕಾರದ ಕಡೆಗೆ ಹೋಗಬೇಕು ಜೊತೆಗೆ ಚಯಾಪಚಯ ಸಾಗಣೆ ಆನುವಂಶಿಕ ಪ್ರಕ್ರಿಯೆಗಳು ಮತ್ತು ಮುಂತಾದ ಕೋಶಗಳ ನಿರ್ವಹಣೆ ಕಡೆಗೆ ಹೋಗಬೇಕು ಆದ್ದರಿಂದ ಅದನ್ನು ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ವಿಶೇಷವಾಗಿ ತಲಾಧಾರದ ಸಾಂದ್ರತೆಗಳು ಕಡಿಮೆಯಾದಾಗ ಮತ್ತು ಅವುಗಳನ್ನು ಗಣನೆಗೆ ತೆಗೆದುಕೊಳ್ಳುವ ಕೆಲವು ವಿಧಾನಗಳನ್ನು ಇಲ್ಲಿ ನೀಡಲಾಗಿದೆ ನಂತರ ನಾವು ಕಿಣ್ವಗಳನ್ನು ನೋಡಿದ್ದೇವೆ ಕಿಣ್ವ ಚಲನಶಾಸ್ತ್ರ ಮೈಕೆಲಿಸ್ ಮೆನ್ಟೆನ್ ಕಿಣ್ವ ಚಲನಶಾಸ್ತ್ರವನ್ನು ನೋಡಿದೆವು ನೀವು ಇನ್ನು ಹೆಚ್ಚು ವಿವರವಾಗಿ ನೋಡಬಹುದು ಅಂತಿಮ ವ್ಯುತ್ಪತ್ತಿ ಈ ಕೆಳಗಿನಂತಿದೆ ಅಂದರೆ ಮೊನೊಡ್ ಸಮೀಕರಣದ ರೂಪದಂತೆಯೇ ಇದ್ದು ಆದರೆ ಇದು ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ ಇವು ಯಾಂತ್ರಿಕ ವ್ಯವಸ್ಥೆಯಲ್ಲಿನ ವೈಯಕ್ತಿಕ ಹಂತಗಳ ಪ್ರಮಾಣ ಸ್ಥಿರಾಂಕಗಳಿಗೆ ಅನುಗುಣವಾಗಿರುತ್ತವೆ ಕಿಣ್ವ ಮತ್ತು ತಲಾಧಾರವು ನಿಮಗೆ ಕಿಣ್ವ ತಲಾಧಾರ ಸಂಕೀರ್ಣವನ್ನು ನೀಡುತ್ತದೆ ಇದು ನಿಮಗೆ ಕಿಣ್ವ ಮತ್ತು ಕಿಣ್ವವನ್ನು ಮರಳಿ ನೀಡುತ್ತದೆ ಮತ್ತು ಆಸಕ್ತಿಯ ಉತ್ಪನ್ನವಾಗಿದೆ ಆದ್ದರಿಂದ ಮೇಲಿನದು ಗ್ರಾಫ್ ನಲ್ಲಿನ ಪ್ರಾತಿನಿಧ್ಯ ಆಗಿದೆ ತದನಂತರ ನಾವು ಲೈನ್ವೀವರ್ ಬರ್ಕ್ ಫ್ಲೋಟ್ ನ v m ಮತ್ತು k m ಮಾದರಿ ನಿಯತಾಂಕಗಳನ್ನು ಕಂಡುಹಿಡಿಯುವ ಮಾರ್ಗವನ್ನು ಕಂಡುಕೊಂಡಿದ್ದೇವೆ ಮತ್ತು ಅದಕ್ಕೆ ಆಧಾರವಾಗಿರುವಂಥಹುದು ಮತ್ತು ನಾವು ಕೆಲವು ಅಭ್ಯಾಸದ ಸಮಸ್ಯೆಗಳನ್ನು ಅಂದರೆ 2 1 ಸಹ ಮಾಡಿದ್ದೇವೆ ನಂತರ ನಾವು ವಿಭಿನ್ನ ಚಲನಶಾಸ್ತ್ರ ಇತರ ಚಲನಶಾಸ್ತ್ರ ವಿಶೇಷವಾಗಿ ಸ್ಪರ್ಧೆಯ ಚಲನಶಾಸ್ತ್ರವನ್ನು ನೋಡಿದ್ದೇವೆ ಮೂರು ರೀತಿಯ ಸಾಮಾನ್ಯ ಪ್ರತಿಬಂಧಗಳು ಇರಬಹುದು ಎಂದು ನಾವು ಹೇಳಿದ್ದೇವೆ ಕಾಂಪಿಟೇಟಿವ್ ಪ್ರತಿಬಂಧ ನಾನ್ ಕಾಂಪಿಟೇಟಿವ್ ಪ್ರತಿಬಂಧ ಮತ್ತು ಅನ್ ಕಾಂಪಿಟೇಟಿವ್ ಪ್ರತಿಬಂಧ ಕಾಂಪಿಟೇಟಿವ್ ಪ್ರತಿಬಂಧದಲ್ಲಿ ಪ್ರತಿರೋಧಕವು ಕಿಣ್ವವನ್ನು ಬಂಧಿಸುತ್ತದೆ ಮತ್ತು ಆ ಮೂಲಕ ಕ್ರಿಯೆಯ ರೇಟ್ ಅನ್ನು ತಡೆಯುತ್ತದೆ ನಾನ್ ಕಾಂಪಿಟೇಟಿವ್ ಪ್ರತಿರೋಧದಲ್ಲಿ ಪ್ರತಿರೋಧಕವು ಕಿಣ್ವಕ್ಕೆ ಬಂಧಿಸುತ್ತದೆ ಜೊತೆಗೆ ಕಿಣ್ವ ತಲಾಧಾರದ ಸಂಕೀರ್ಣವಾಗಿದೆ ಮತ್ತು ಪ್ರತಿಕ್ರಿಯೆಯನ್ನು ತಡೆಯುತ್ತದೆ ಅನ್ ಕಾಂಪಿಟೇಟಿವ್ ಪ್ರತಿರೋಧದಲ್ಲಿ ಇದು ಕಿಣ್ವ ತಲಾಧಾರದ ಸಂಕೀರ್ಣಕ್ಕೆ ಮಾತ್ರ ಬಂಧಿಸುತ್ತದೆ ಮತ್ತು ತಡೆಯುತ್ತದೆ ಮತ್ತು ಈ ಮೂರು ಸಂದರ್ಭಗಳಲ್ಲಿ v ms ಮತ್ತು k ms ಬದಲಾಗುತ್ತದೆ ಕಾಂಪಿಟೇಟಿವ್ ಗೆ ಕೇವಲ v m ಬದಲಾಗುತ್ತದೆ ಸ್ಪ ನಾನ್ ಕಾಂಪಿಟೇಟಿವ್ ಗೆ k m ಮಾತ್ರ ಬದಲಾಗುತ್ತದೆ ಮತ್ತು ಅನ್ ಕಾಂಪಿಟೇಟಿವ್ ಗೆ v m ಮತ್ತು k m ಬದಲಾಗುತ್ತದೆ ನಂತರ ನಾವು ಕಿಣ್ವದ ನಿಶ್ಚಲತೆಯನ್ನು ನೋಡಿದ್ದೇವೆ ಆ ಮೂಲಕ ನಾವು ಕಿಣ್ವಕ್ಕೆ ಆಗುವ ಹಾನಿಯನ್ನು ಕಡಿಮೆ ಮಾಡಬಹುದು ಆದರೆ ಅದಕ್ಕೆ ವೆಚ್ಚವಾಗುತ್ತದೆ ಕೋಶಗಳನ್ನು ನಿಶ್ಚಲಗೊಳಿಸಬಹುದು ಎಂದು ನಾವು ಹೇಳಿದ್ದೇವೆ ಇವುಗಳನ್ನು ಕೈಗಾರಿಕಾವಾಗಿ ನಿಶ್ಚಲಗೊಳಿಸುವ ಕ್ರಮದಲ್ಲಿ ಬಳಸಲಾಗುತ್ತದೆ ಮಾಡ್ಯೂಲ್ ಎರಡರಲ್ಲಿ ನಾವು ಮುಖ್ಯವಾಗಿ ನೋಡಿದ್ದು ಅದನ್ನೇ ಮತ್ತು ನಾವು ಒಂದೆರಡು ಸಮಸ್ಯೆಗಳನ್ನು ಸಹ ಪರಿಹರಿಸಿದ್ದೇವೆ ಸಮಸ್ಯೆಯ ಪರಿಹಾರಗಳು ಉಪಯುಕ್ತವಾಗಬಹುದೆಂದು ಭಾವಿಸುತ್ತೇವೆ ವಿಧಾನಗಳು ಉಪಯುಕ್ತವಾಗುತ್ತಿದ್ದವು ತದನಂತರ ಮಾಡ್ಯೂಲ್ ಮೂರರಲ್ಲಿ ಏನಾಗಿದೆ ಎಂದರೆ ಸಾಮಾನ್ಯ ಜೈವಿಕರಿಯಾಕ್ಟರ್ ಆಪರೇಟಿಂಗ್ ಮೋಡ್ ಗಳ ವಿಶ್ಲೇಷಣೆಯನ್ನು ನಾವು ನೋಡಿದ್ದೇವೆ ಬ್ಯಾಚ್ ಮೋಡ್ ನಿರಂತರ ಮೋಡ್ ಮತ್ತು ಫೆಡ್ ಬ್ಯಾಚ್ ಮೋಡ್ ಈ ಎರಡನ್ನು ನಾವು ಬಹಳ ವಿವರವಾಗಿ ನೋಡಿದೆವು ಈಗಷ್ಟೇ ನಾನು ಫೆಡ್ ಬ್ಯಾಚ್ ಅನ್ನು ನಾನು ನಿಮಗೆ ಪರಿಚಯಿಸಿದೆ ಅದು ಸಂಕೀರ್ಣವಾಗಿದೆ ಅದನ್ನು ಸಮೀಪಿಸುವ ಮಾರ್ಗವನ್ನು ನಾನು ನಿಮಗೆ ಪರಿಚಯಿಸಿದೆ ಆದ್ದರಿಂದ ಬ್ಯಾಚ್ ಮೋಡ್ ನಲ್ಲಿ ನಾವು ಬ್ಯಾಲೆನ್ಸ್ ಗಳನ್ನು ಮಾಡಿದ್ದೇವೆ ಮತ್ತು ನಿರ್ದಿಷ್ಟ ಅಪೇಕ್ಷಿತ ಕೋಶ ಸಾಂದ್ರತೆಯನ್ನು ತಲುಪುವ ಸಮಯಕ್ಕೆ ನಾವು ಅಭಿವ್ಯಕ್ತಿಗಳನ್ನು ಪಡೆದುಕೊಂಡಿದ್ದೇವೆ ಒಂದು ನಿರ್ದಿಷ್ಟ ಆರಂಭಿಕ ಸಾಂದ್ರತೆಯಿಂದ ಪ್ರಾರಂಭವಾಗುತ್ತದೆ ಮತ್ತು ಅದು 1ln xx0t0t x0 ಆರಂಭಿಕ ಕೋಶ ಸಾಂದ್ರತೆಯಾಗಿದೆ t0 ವಿಳಂಬ ಸಮಯ ಇವುಗಳ ಮೊತ್ತವು ಬ್ಯಾಚ್ ಸಮಯ ಅದನ್ನು ವಿವರಿಸಲು ನಾವು ಸಮಸ್ಯೆಯೊಂದರ ಮೂಲಕ ನಿರೂಪಿಸೋಣ ತದನಂತರ ನಾವು ನಿರ್ದಿಷ್ಟ ಬೆಳವಣಿಗೆಯ ಪ್ರಮಾಣದ ಮೇಲೆ ತಲಾಧಾರದ ಸಾಂದ್ರತೆಯ ಪರಿಣಾಮವನ್ನು ತಂದಿದ್ದೇವೆ ಮತ್ತು ವಿಷಯಗಳನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ನೋಡಿದೆವು ಅದನ್ನು ತಂದಾಗ ಇದು ಕೆಲವು ಸಂದರ್ಭಗಳಲ್ಲಿ ಪ್ರಸ್ತುತವಾಗಬಹುದು ಆದರೆ ನಿರಂತರ ಜೈವಿಕರಿಯಾಕ್ಟರ್ ಪರಿಸ್ಥಿತಿಗೆ ಇದು ಹೆಚ್ಚು ಮುಖ್ಯವಾಗಿದೆ ಆದ್ದರಿಂದ ನಾವು ಹೋಗಿ ನಿರಂತರ ಜೈವಿಕರಿಯಾಕ್ಟರ್ ಗಳನ್ನು ವಿಶ್ಲೇಷಿಸಿದಾಗ ಕಾರ್ಯಾಚರಣೆಯ ಕುರಿತು ನಮಗೆ ಬಹಳ ಒಳನೋಟವುಳ್ಳ ಉತ್ತಮ ಒಳನೋಟಗಳು ದೊರೆತವು ಮತ್ತು ನಾವು ಸ್ಥಿರ ಸ್ಥಿತಿಯಲ್ಲಿ ಹೇಳಿದ್ದೇವೆ ಸ್ಟೆಡಿ ಸ್ಟೇಟ್ ಕಾರ್ಯಾಚರಣೆಗಾಗಿ ನಾವು ಷರತ್ತುಗಳನ್ನು ಪಡೆಯುತ್ತೇವೆ ತೊಳೆಯುವಿಕೆಯು ಸಂಭವಿಸುವ ಮೊದಲು ನಾವು ಕ್ರಿಟಿಕಲ್ ಡೈಲ್ಯೂಷನ್ ಪ್ರಮಾಣವನ್ನು ಪಡೆದುಕೊಂಡಿದ್ದೇವೆ ಮತ್ತು ನಾವು ಕೀಮೋಸ್ಟಾಟ್ ನಲ್ಲಿ ಕೋಶಗಳ ಉತ್ಪಾದಕತೆಗಾಗಿ ಒಂದು ಅಭಿವ್ಯಕ್ತಿಯನ್ನು ಪಡೆದುಕೊಂಡಿದ್ದೇವೆ ಮತ್ತು ಅದನ್ನು ಬ್ಯಾಚ್ ಬಯೋರಿಯಾಕ್ಟರ್ ಉತ್ಪಾದಕತೆಯೊಂದಿಗೆ ಹೋಲಿಸಿದ್ದೇವೆ ಈ ನಿರ್ದಿಷ್ಟ ಬೆಳವಣಿಗೆಯ ರೇಟ್ ಸ್ಟೆಡಿ ಸ್ಟೇಟ್ ಕಾರ್ಯಾಚರಣೆಯಲ್ಲಿ ಡೈಲ್ಯೂಷನ್ ಪ್ರಮಾಣಕ್ಕೆ ಸಮನಾಗಿರುತ್ತದೆ ಎಂದು ನಾವು ಹೇಳಿದ್ದೇವೆ ಆದ್ದರಿಂದ ಕಾರ್ಯಾಚರಣೆಯ ನಿಯತಾಂಕವು ಅಂತಹ ಹರಿವಿನ ಪ್ರಮಾಣ ಮತ್ತು ಡೈಲ್ಯೂಷನ್ ಪ್ರಮಾಣವು ಪರಿಮಾಣದಿಂದ ಹರಿವಿನ ಪ್ರಮಾಣವಾಗಿದೆ ಆದ್ದರಿಂದ ಬೆಳವಣಿಗೆಯ ರೇಟ್ ಅನ್ನು ಜೈವಿಕ ನಿಯತಾಂಕವನ್ನು ನಿಯಂತ್ರಿಸಲು ಹರಿವಿನ ಪ್ರಮಾಣವನ್ನು ಬಳಸಬಹುದು ಅದು ಇಲ್ಲಿ ಮಹತ್ವದ್ದಾಗಿದೆ ತದನಂತರ ನಾವು ಕ್ರಿಟಿಕಲ್ ಡೈಲ್ಯೂಷನ್ ಪ್ರಮಾಣವನ್ನು ಪಡೆದುಕೊಂಡಿದ್ದೇವೆ ಅದನ್ನು ಮೀರಿ ಕೋಶದಿಂದ ಯಾವುದೇ ಕೋಶ ಉತ್ಪಾದನೆ ಇಲ್ಲ ತದನಂತರ ನಾವು ಕೀಮೋಸ್ಟಾಟ್ ಅಂತರ್ಗತವಾಗಿ ಮೂರರಿಂದ ನಾಲ್ಕು ಪಟ್ಟು ಹೆಚ್ಚು ಉತ್ಪಾದಕವಾಗಿದೆ ನಂತರ ಬ್ಯಾಚ್ ಜೈವಿಕರಿಯಾಕ್ಟರ್ ಎಂದು ಹೇಳಿದ್ದೇವೆ ಕೀಮೋಸ್ಟಾಟ್ ಅನ್ನು ನಿರ್ವಹಿಸುವುದು ಹೆಚ್ಚು ಕಷ್ಟಕರವಾದರೂ ಕೀಮೋಸ್ಟಾಟ್ ಅನ್ನು ನಿರ್ವಹಿಸುವುದು ಹೆಚ್ಚು ತೀವ್ರವಾಗಿರುತ್ತದೆ ನಂತರ ನಾವು ವಿಶ್ಲೇಷಣೆಯ ಸಾಧನಗಳನ್ನು ನೋಡಿದೆವು ನಾವು ಸಹಜವಾಗಿ ಕೆಲವು ಸಮಸ್ಯೆಗಳನ್ನು ಪರಿಹರಿಸಿದ್ದೇವೆ ನಂತರ ನಾವು ಇನ್ಪುಟ್ ಮಾತ್ರ ಇರುವ ಫೆಡ್ ಬ್ಯಾಚ್ ಕಾರ್ಯಾಚರಣೆಯ ಸಂಕ್ಷಿಪ್ತ ವಿಶ್ಲೇಷಣೆಯ ವಿಧಾನವನ್ನು ಅಥವಾ ವಿಶ್ಲೇಷಣೆಯನ್ನು ನೋಡಿದ್ದೇವೆ ಹರಿವಿನ ಪ್ರಮಾಣದ ವ್ಯತ್ಯಾಸ ಸಮಯದೊಂದಿಗೆ ಇನ್ಪುಟ್ ಹರಿವಿನ ಪ್ರಮಾಣ ಮತ್ತು ಸಮಯದೊಂದಿಗೆ ಇನ್ಪುಟ್ ಕೋಶಗಳ ಸಾಂದ್ರತೆಯ ವ್ಯತ್ಯಾಸವನ್ನು ನಾವು ತಿಳಿದಿದ್ದರೆ ಸೂಕ್ತವಾದ ಅಂಶಗಳನ್ನು ವಿನ್ಯಾಸಗೊಳಿಸಲು ನಾವು ಈ ಸಮೀಕರಣವನ್ನು ಬಳಸಬಹುದು ಎಂದು ನಾವು ಹೇಳಿದ್ದು ಅದು ಮಾಡ್ಯೂಲ್ ಮೂರು ಆಗಿತ್ತು ನಾಲ್ಕನೇ ಮಾಡ್ಯೂಲ್ನಲ್ಲಿ ನಾವು ಜೈವಿಕರಿಯಾಕ್ಟರ್ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ಕೃಷಿ ನಿಯತಾಂಕಗಳನ್ನು ನೋಡಿದ್ದೇವೆ ಕೃಷಿ ನಿಯತಾಂಕಗಳು ಅಂದರೆ ತಾಪಮಾನ ಪಿಹೆಚ್ ಮಧ್ಯಮ ಸಂಯೋಜನೆ ಗಾಳಿ ಆಂದೋಲನ ಮತ್ತು ಕರಗಿದ ಆಮ್ಲಜನಕದ ಮಟ್ಟ ಕರಗಿದ ಆಮ್ಲಜನಕದ ಮಟ್ಟವನ್ನು ನಾವು ಬಹಳ ವಿವರವಾಗಿ ನೋಡಿದ್ದೇವೆ ಇದರಲ್ಲಿ ಕೆ 1 ಎ ಅಳತೆ ವಿಧಾನ ಡೈನಾಮಿಕ್ ಪ್ರತಿಕ್ರಿಯೆ ವಿಧಾನ ನಾವು ಒಂದು ಸಮಸ್ಯೆಯನ್ನು ಸಹ ಪರಿಹರಿಸಿದ್ದೇವೆ ಅದರ ಮೂಲಕ ನಾವು ಕೆ 1 ಎ ನಿರ್ಣಯದ ಬಗ್ಗೆ ಉತ್ತಮ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದೇವೆ ನಂತರ ನಾವು ಸ್ಕೇಲ್ ಅಪ್ ಮತ್ತು ಸ್ಕೇಲ್ ಡೌನ್ ನ ಕೆಲವು ಅಂಶಗಳನ್ನು ನೋಡಿದ್ದೇವೆ ನಾವು ಜಿಯೋಮೆಟ್ರಿಕ್ ನಿಯತಾಂಕಗಳ ಸಮಾನತೆಯನ್ನು ಕಾಪಾಡಿಕೊಳ್ಳಬೇಕು ಮತ್ತು ಸ್ಕೇಲ್ ಅಪ್ ಸಮಯದಲ್ಲಿ ಕಾರ್ಯಾಚರಣೆಯ ನಿಯತಾಂಕಗಳ ಸಮಾನತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ನಾವು ಹೇಳಿದ್ದೇವೆ ಆಗ ಮಾತ್ರ ನಾವು ಕಡಿಮೆ ಪ್ರಮಾಣದಲ್ಲಿ ಪಡೆದ ಯಾವುದೇ ಫಲಿತಾಂಶವು ಹೆಚ್ಚಿನ ಪ್ರಮಾಣದಲ್ಲಿ ಅನ್ವಯವಾಗುತ್ತದೆ ಎಂದು ನಾವು ನಿರೀಕ್ಷಿಸಬಹುದು ಮಾಧ್ಯಮ ಸಂಯೋಜನೆಯಲ್ಲಿನ ಬದಲಾವಣೆಗಳು ಬಳಸಿದ ಹೊಸ ಅಥವಾ ಮಾರ್ಪಡಿಸಿದ ಉತ್ಪಾದನಾ ತಳಿಗಳು ಅಥವಾ ಆಪರೇಟಿಂಗ್ ಷರತ್ತುಗಳು ವಿಭಿನ್ನ ಆಪರೇಟಿಂಗ್ ಷರತ್ತುಗಳನ್ನು ಪರೀಕ್ಷಿಸಬಹುದು ಮತ್ತು ಊರ್ಜಿತಗೊಳಿಸುವಿಕೆಯಂತಹ ಅಸ್ತಿತ್ವದಲ್ಲಿರುವ ಪ್ರಕ್ರಿಯೆಯನ್ನು ಸುಧಾರಿಸುವ ಸಂಭಾವ್ಯ ತಂತ್ರಗಳನ್ನು ಇದು ನಮಗೆ ನೀಡುತ್ತದೆ ಕೋಶ ಕಲ್ಚರ್ ಉತ್ಪನ್ನಗಳಿಗೆ ಹೊಸ ಕಾರ್ಯಾಚರಣೆ ಕಾರ್ಯವಿಧಾನಗಳು ಉತ್ಪಾದನಾ ಜೈವಿಕರಿಯಾಕ್ಟರ್ ನಿಂದ ಸಮಯ ತೆಗೆದುಕೊಳ್ಳದೆ ಮತ್ತು ಹೆಚ್ಚಿನ ವೆಚ್ಚವಿಲ್ಲದೆ ಪರೀಕ್ಷಿಸಬಹುದು ಆದ್ದರಿಂದ ಅದು ಸ್ಕೇಲ್ ಅಪ್ ಸ್ಕೇಲ್ ಡೌನ್ ನ ಪ್ರಯೋಜನವಾಗಿದೆ ಆ ಅಂಶಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸುವ ಜನರಿಗೆ ಆಸಕ್ತಿದಾಯಕವಾಗಿರುವ ಬಹಳಷ್ಟು ಹಿನ್ನೆಲೆಗಳನ್ನು ಒದಗಿಸಲು ನಾನು ನಿಮಗೆ ವೀಡಿಯೊ ಗಳು ವೆಬ್ಸೈಟ್ ಗಳು ಮತ್ತು ಪೇಪರ್ ಗಳನ್ನು ಒಳಗೊಂಡಿರುವ ಬಹಳಷ್ಟು ಉಲ್ಲೇಖಗಳನ್ನು ನೀಡಿದ್ದೇನೆ ಅಂತಿಮವಾಗಿ ನಾವು ಜೈವಿಕರಿಯಾಕ್ಟರ್ ನ ಕೋಶಗಳನ್ನು ನೋಡಿದ್ದೇವೆ ಏಕೆಂದರೆ ಜೀವಕೋಶಗಳು ಉತ್ಪನ್ನವನ್ನು ಉತ್ಪಾದಿಸುವ ನಿಜವಾದ ಕಾರ್ಖಾನೆಗಳಾಗಿವೆ ನಾವು ಆರಂಭದಲ್ಲಿ ಕೋಶವನ್ನು ಕಪ್ಪು ಪೆಟ್ಟಿಗೆಯಂತೆ ನೋಡುತ್ತೇವೆ ಜೈವಿಕ ಕ್ರಿಯೆಯ ಸ್ಟೋಯಿಕೀಯೊಮೆಟ್ರಿ ಯನ್ನು ಬಳಸಿಕೊಂಡು ಕೆಲವು ಒಳನೋಟಗಳನ್ನು ಪಡೆಯುತ್ತೇವೆ ಎಂದು ನಾವು ಹೇಳಿದ್ದೇವೆ ನಂತರ ಸೆಲ್ಯುಲಾರ್ ಸೂಚಕಗಳ ಮೂಲಕ ವಿಂಡೋವನ್ನು ತೆರೆಯಿರಿ ಉದಾಹರಣೆಗೆ ರೆಡಾಕ್ಸ್ ಸ್ಟೇಟ್ ಎನರ್ಜಿ ಸ್ಟೇಟ್ ಮತ್ತು ಬಹುಶಃ ಅಂತರ್ಜೀವಕೋಶದ ಪಿಹೆಚ್ ಮತ್ತು ನಾವು ಅವುಗಳನ್ನು ನಿಯಂತ್ರಣ ಮಾರ್ಪುಕ ಆಗಿ ಬಳಸಬಹುದು ಅದನ್ನೇ ನಾವು ನೋಡಿರುವುದು ತದನಂತರ ನಾವು ಒಳಗೆ ನೋಡಿದೆವು ಮೆಟಾಬಾಲಿಕ್ ಫ್ಲೆಕ್ಸ್ ಅನಾಲಿಸಿಸ್ ಎಂಬ ಒಂದು ತಂತ್ರದ ಮೂಲಕ ನಾವು ಒಳಗೆ ನೋಡುತ್ತಿದ್ದೇವೆ ಜೀವಿಯನ್ನು ಸೂಕ್ತವಾಗಿ ಜೆನೆಟಿಕಲಿ ಮಾರ್ಪಡಿಸುವ ನಿರ್ದೇಶನಗಳನ್ನು ಅದು ಹೇಗೆ ಒದಗಿಸಿತು ಮತ್ತು ಇಳುವರಿಯಲ್ಲಿ ಮೂರು ಪಟ್ಟು ಹೆಚ್ಚಳವನ್ನು ಸಾಧಿಸುತ್ತದೆ ಎಂದು ನಾವು ನೋಡಿದ್ದೇವೆ ಇದು ವಲ್ಲಿನೋ ಮತ್ತು ಸ್ಟೆಫನೋಪೌಲೋಸ್ ಅವರ ಸಂಶೋಧನಾ ಪತ್ರಿಕೆಯಾಗಿತ್ತು ತದನಂತರ ಆರ್ ಡಿಎನ್ಎ ತಂತ್ರಜ್ಞಾನವನ್ನು ತನ್ನೊಳಗಿನದ್ದನ್ನು ಬದಲಾಯಿಸಲು ಹೇಗೆ ಬಳಸಬಹುದು ಎಂದು ನಾನು ಬಹಳ ಸಂಕ್ಷಿಪ್ತವಾಗಿ ಪ್ರಸ್ತಾಪಿಸಿದೆ ಅಥವಾ ಬಹುಶಃ ಹೈಬ್ರಿಡೋಮಾ ತಂತ್ರಜ್ಞಾನದಂತಹ ಸಂಪೂರ್ಣ ಕೋಶವನ್ನು ಬದಲಾಯಿಸುವ ತಂತ್ರಗಳನ್ನು ನಾವು ನೋಡಬಹುದು ಆದ್ದರಿಂದ ನಿಮಗೆ ಸಹಾಯಕವಾಗುವಂತಹ ಕೋರ್ಸ್ ಅನ್ನು ನೀವು ಹೊಂದಿದ್ದೀರಿ ಎಂದು ತಿಳಿದಿದ್ದೀನಿ ಕೋರ್ಸ್ ಸಮಯದಲ್ಲಿ ನೀವು ಆನಂದಿಸಿದ್ದೀರಿ ಮತ್ತು ನೀವು ಕೋರ್ಸ್ ಅನ್ನು ಆನಂದಿಸಿದ್ದೀರಿ ಎಂದು ನಂಬಿದ್ದೀನಿ ನಿಮಗೆ ಉತ್ತಮ ಮತ್ತು ಎಲ್ಲಾ ಯಶಸ್ಸನ್ನು ಬಯಸುತ್ತೇನೆ